ನಮಸ್ಕಾರಗಳು ಕೊನೆಯ ತರಗತಿಯಲ್ಲಿ ಲ್ಯಾಪ್ಲೇಸ್ ರೂಪಾಂತರದ ವಿವಿಧ ಗುಣಲಕ್ಷಣಗಳ ಬಗ್ಗೆ ನಾವು ಚರ್ಚಿಸುತ್ತಿದ್ದೆವು ಆದ್ದರಿಂದ ಇಂದಿನ ತರಗತಿಯಲ್ಲಿ ವಿಲೋಮ ಲ್ಯಾಪ್ಲೇಸ್ ರೂಪಾಂತರದ ಬಗ್ಗೆ ನಾವು ಚರ್ಚಿಸುತ್ತೇವೆ ಆದ್ದರಿಂದ ಇಂದಿನ ಉಪನ್ಯಾಸದ ಚರ್ಚೆಯನ್ನು ಪ್ರಾರಂಭಿಸೋಣ ವಿಲೋಮ ಲ್ಯಾಪ್ಲೇಸ್ ರೂಪಾಂತರಕ್ಕೆ ಹೋಗುವ ಮೊದಲು ಲ್ಯಾಪ್ಲೇಸ್ ರೂಪಾಂತರದ ಗುಣಲಕ್ಷಣಗಳಿಗೆ ಸಂಬಂಧಿಸಿ ಕೊನೆಯ ತರಗತಿಯಲ್ಲಿ ನಾವು ಚರ್ಚಿಸಿದ್ದನ್ನು ಅರ್ಥಮಾಡಿಕೊಳ್ಳೋಣ ಮೊದಲು ನಾವು ರೇಖೀಯತೆಯ ಬಗ್ಗೆ ಚರ್ಚಿಸುತ್ತೇವೆ La1f1ta2f2ta1F1sa2F2s ಆಗಿದೆ ಸ್ಕೇಲಿಂಗ್ ಲಕ್ಷಣ ಅಲ್ಲಿ Lf 1aFsa ಆಗಿದೆ ಈಗ ಟೈಮ್ ಶಿಫ್ಟ್ ಸಂದರ್ಭದಲ್ಲಿ ನಿಮ್ಮ ಸಿಗ್ನಲ್ ಸ್ವಲ್ಪ ಸಮಯ ಅಂದರೆ a ಯಲ್ಲಿ ಬದಲಾಗುತ್ತಿದ್ದರೆ ಆ ಕಾರ್ಯದ ಲ್ಯಾಪ್ಲೇಸ್ ರೂಪಾಂತರವು e asF ಆಗಿರುತ್ತದೆ ಈಗ ನಾವು ಆವರ್ತನ ಬದಲಾವಣೆಯ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ಇದರರ್ಥ ನಾವು e atf ಕಾರ್ಯವನ್ನು ಹೊಂದಿದ್ದರೆ ಅದರ ಲ್ಯಾಪ್ಲೇಸ್ ರೂಪಾಂತರವು Fsa ಆಗಿರುತ್ತದೆ ಅಂದರೆ fನ ಲ್ಯಾಪ್ಲೇಸ್ ರೂಪಾಂತರದ ಸಂದರ್ಭದಲ್ಲಿ ನಾವು ಎಲ್ಲೆಲ್ಲಾ s ಹೊಂದಿರುತ್ತೇವೋ ಅದನ್ನು ನಾವು sa ಮೂಲಕ ಬದಲಾಯಿಸುತ್ತೇವೆ ನಂತರ ನಾವು ಸಮಯದ ಡಿಫರೆನ್ಸಿಯೇಶನ್ ಬಗ್ಗೆ ಚರ್ಚಿಸಿದ್ದೇವೆ ಅಂದರೆ f dfdt ನ ಉತ್ಪನ್ನಗಳು ನಂತರLdfdt sFs f ಆಗಿದೆ ಆದ್ದರಿಂದ ಕ್ರಿಯೆಯ nth ಉತ್ಪನ್ನವನ್ನು ಹೇಳುವ ಮೂಲಕ ಸಾಮಾನ್ಯೀಕರಿಸಬಹುದು ನಂತರ f ನ nth ಉತ್ಪನ್ನದ ಲ್ಯಾಪ್ಲೇಸ್ ರೂಪಾಂತರವು Ldnfdtn snFs sn 1f sn 2f0 s0fn 10 ಆಗಿದೆ ಆದ್ದರಿಂದ ಇದು ನಮ್ಮ ಕಾರ್ಯದ nth ಉತ್ಪನ್ನಕ್ಕಾಗಿ ಲ್ಯಾಪ್ಲೇಸ್ ರೂಪಾಂತರವನ್ನು ನಿಮಗೆ ನೀಡುತ್ತದೆ ನಂತರ ಸಮಯ ಏಕೀಕರಣದ ಬಗ್ಗೆ ನಾವು ಚರ್ಚಿಸಿದ್ದೇವೆ ನೀವು 0tftdt ಎಂಬ ಕಾರ್ಯವನ್ನು ಹೊಂದಿದ್ದರೆ ಮತ್ತು ಅವಿಭಾಜ್ಯದ ಲ್ಯಾಪ್ಲೇಸ್ ರೂಪಾಂತರವನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದರೆ ಅದರ ಲ್ಯಾಪ್ಲೇಸ್ ರೂಪಾಂತರವು 1sF ಆಗಿರುತ್ತದೆ ಅಲ್ಲಿ F ಕಾರ್ಯ ft ಯ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ಈಗ ಆವರ್ತನ ಡಿಫರೆನ್ಸಿಯೇಶನ್ ನೀವು tnf ಕಾರ್ಯವನ್ನು ಹೊಂದಿದ್ದರೆ ಅದರ ಲ್ಯಾಪ್ಲೇಸ್ ರೂಪಾಂತರವು ndnFdsn ಆಗಿರುತ್ತದೆ ಆದ್ದರಿಂದ ನಿರ್ದಿಷ್ಟವಾಗಿ ಈ ಕಾರ್ಯ ಮತ್ತು ಈ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆವರ್ತನ ಶಿಫ್ಟ್ ಮತ್ತು ಆವರ್ತನ ಡಿಫರೆನ್ಸಿಯೇಶನ್ನ ಸಂದರ್ಭದಲ್ಲಿ ನಾವು ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಮಾಡುವಾಗ ಹೆಚ್ಚಾಗಿ ಬಳಸಲಾಗುತ್ತದೆ ಆದ್ದರಿಂದ ಅವೆಲ್ಲವೂ ನಾವು ಚರ್ಚಿಸಿದ ಗುಣಲಕ್ಷಣಗಳು ಇವುಗಳನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಏಕೆಂದರೆ ಇವುಗಳನ್ನು ವಿಲೋಮ ಲ್ಯಾಪ್ಲೇಸ್ ರೂಪಾಂತರದ ಲೆಕ್ಕಾಚಾರದಲ್ಲಿ ಆಗಾಗ್ಗೆ ಬಳಸಲಾಗುತ್ತದೆ ಈಗ ಮುಂದಿನದು ಸಮಯ ಆವರ್ತಕತೆಯಾಗಿದೆ ಕಾರ್ಯವನ್ನು ಆವರ್ತಕ ಸರಣಿ f1tf1t Tut Tf1t 2Tut 2T ಯಿಂದ ನೀಡಬಹುದಾದರೆ ನಮ್ಮ ಆವರ್ತಕ ಕಾರ್ಯವನ್ನು ನೀವು ವಿವಿಧ ಕಾರ್ಯಗಳ ಸಂಯೋಜನೆಯಾಗಿ ಪ್ರತಿನಿಧಿಸಬಹುದು ಎಂದು ನಾವು ಚರ್ಚಿಸುತ್ತೇವೆ ಮತ್ತು ಮೊದಲ ಕಾರ್ಯವೆಂದರೆ ಮೊದಲ ಸಮಯದ ಅವಧಿಯಲ್ಲಿ ಈ ಆವರ್ತಕ ಕ್ರಿಯೆಯ ಮೌಲ್ಯವಾಗಿದೆ ತದನಂತರ ಇತರವು ಸಮಯ ಬದಲಾವಣೆಯ ಪರಿಸ್ಥಿತಿಗಳೊಂದಿಗೆ ಮೊದಲ ಕಾರ್ಯದ ಒಟ್ಟುಗೂಡಿಸುವಿಕೆಯಂತೆ ಇರುತ್ತದೆ ಆದ್ದರಿಂದ ಇದು T ಯಿಂದ ಸಮಯ ಬದಲಾವಣೆ ನಂತರ 2T ಯಿಂದ ಸಮಯ ಬದಲಾವಣೆ ಮತ್ತು ಹೀಗೆ ಆಗಿದೆ ಈಗ ft ಯ ಲ್ಯಾಪ್ಲೇಸ್ ರೂಪಾಂತರವನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದರೆ ನೀವು FsF11 e Ts ಎಂದು ಹೇಳುತ್ತೀರಿ ಅಲ್ಲಿ F1 f1 ಯ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ನಾವು ಆರಂಭಿಕ ಮೌಲ್ಯ ಮತ್ತು ಅಂತಿಮ ಮೌಲ್ಯ ಪ್ರಮೇಯಗಳನ್ನೂ ಚರ್ಚಿಸಿದ್ದೇವೆ ಒಂದು ಕಾರ್ಯದ ಆರಂಭಿಕ ಮೌಲ್ಯವನ್ನು ಕಂಡುಹಿಡಿಯಲು ನಾವು ಬಯಸಿದರೆ ಆರಂಭಿಕ ಮೌಲ್ಯವನ್ನು ನೇರವಾಗಿ sFsf0 ಗಳಿಂದ ನೀಡಬಹುದು ಎಂದು ನಾವು ಲೆಕ್ಕ ಹಾಕಿದ್ದೇವೆ ಅಂತೆಯೇ ಅಂತಿಮ ಮೌಲ್ಯ ಪ್ರಮೇಯದ ಸಂದರ್ಭದಲ್ಲಿ ಅನಂತದಲ್ಲಿನ ಕಾರ್ಯದ ಮೌಲ್ಯವು sFsಆಗಿರುತ್ತದೆ ಎಂದು ನಾವು ಚರ್ಚಿಸಿದ್ದೇವೆ ಈಗ ಇವುಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ಚರ್ಚಿಸಿದ್ದೇವೆ ಆದ್ದರಿಂದ ವಿಲೋಮ ಲ್ಯಾಪ್ಲೇಸ್ ರೂಪಾಂತರದ ಬಗ್ಗೆ ಚರ್ಚೆಯನ್ನು ಪ್ರಾರಂಭಿಸೋಣ ಈ ಸಂದರ್ಭದಲ್ಲಿ ನಮಗೆ F ಮೌಲ್ಯವನ್ನು ನೀಡಲಾಗುತ್ತದೆ ಮತ್ತು ಈಗ ನಾವು ಅದನ್ನು ಸಮಯದ ಡೊಮೇನ್ಗೆ ಪರಿವರ್ತಿಸಬೇಕು ಮತ್ತು f ಯ ಅನುಗುಣವಾದ ಮೌಲ್ಯವನ್ನು ಪಡೆಯಬೇಕು ಆದ್ದರಿಂದ ನೀವು F ಗಳನ್ನು ಸಾಮಾನ್ಯ ರೂಪದಲ್ಲಿ FsNDಆಗಿ ಹೊಂದಿದ್ದರೆ ಅಲ್ಲಿ N ಅಂಶದ ಬಹುಪದ ಮತ್ತು D ಛೇದದ ಬಹುಪದವಾಗಿದೆ ಈಗ ಸೊನ್ನೆಗೆ ಸಮನಾದ Nನ ವರ್ಗಗಳನ್ನು ವರ್ಗಾವಣೆ ಕ್ರಿಯೆ Fನ ಸೊನ್ನೆಗಳು ಮತ್ತು ಸೊನ್ನೆ ಬಹುಪದಕ್ಕೆ ಸಮನಾದ D ನ ವರ್ಗಗಳನ್ನು ವರ್ಗಾವಣೆ ಕಾರ್ಯ Fನ ಧ್ರುವಗಳು ಎಂದು ಕರೆಯಲಾಗುತ್ತದೆ ಈಗ F ಒಂದು ಕಾರ್ಯದ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಅದು ವರ್ಗಾವಣೆ ಕಾರ್ಯವಾಗಿರಬಾರದು ಆದ್ದರಿಂದ ಇದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಇದರಿಂದಾಗಿ ನಾವು ವರ್ಗಾವಣೆ ಕಾರ್ಯ ಮತ್ತು ಲ್ಯಾಪ್ಲೇಸ್ ರೂಪಾಂತರದೊಂದಿಗೆ ಗೊಂದಲಕ್ಕೀಡಾಗುವುದಿಲ್ಲ f ಕಾರ್ಯದ ಮೌಲ್ಯವನ್ನು ಕಂಡುಹಿಡಿಯಲು F ಕಾರ್ಯವನ್ನು ವಿಭಜಿಸಲು ನಾವು ಪಾರ್ಷಿಯಲ್ ಫ್ರ್ಯಾಕ್ಷನ್ ವಿಸ್ತರಣೆ ವಿಧಾನವನ್ನು ಬಳಸುತ್ತೇವೆ ಆದ್ದರಿಂದ ನೀವು F ಕಾರ್ಯವನ್ನು ವಿಭಜಿಸಿದಾಗ ನೀವು ಸರಳ ಪದಗಳಾಗಿ ವಿಭಜಿಸುತ್ತೀರಿ ಇದರಿಂದಾಗಿ ನೀವು F ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಸುಲಭವಾಗಿ ಕಾಣಬಹುದು ಆದ್ದರಿಂದ ವಿಲೋಮ ಲ್ಯಾಪ್ಲೇಸ್ ರೂಪಾಂತರದ ಲೆಕ್ಕಾಚಾರದಲ್ಲಿ ಒಳಗೊಂಡಿರುವ ಹಂತಗಳು ಯಾವುವು ನಾವು ಎರಡು ಹಂತಗಳನ್ನು ಬಳಸುತ್ತೇವೆ ಒಂದು ಪಾರ್ಷಿಯಲ್ ಫ್ರ್ಯಾಕ್ಷನ್ ವಿಸ್ತರಣೆಯನ್ನು ಬಳಸಿಕೊಂಡು ನಾವು ಮೊದಲು F ಕಾರ್ಯವನ್ನು ಸರಳ ಪದಗಳಾಗಿ ವಿಭಜಿಸುತ್ತೇವೆ ತದನಂತರ ನಾವು ಪ್ರತಿ ಪದದ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಕಂಡುಕೊಳ್ಳುತ್ತೇವೆ ಅದನ್ನು ನಾವು ಮೊದಲ ಹಂತದಲ್ಲಿ ಕಂಡುಕೊಂಡಿದ್ದೇವೆ ಈಗ ಲ್ಯಾಪ್ಲೇಸ್ ರೂಪಾಂತರದ ಮೂರು ಸಂಭವನೀಯ ರೂಪಗಳಿವೆ ಮೊದಲ ರೂಪವು ನೀವು ಸರಳ ಧ್ರುವಗಳನ್ನು ಹೊಂದಿರುವಾಗ ಆಗಿದೆ ನೀವು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ F ಅನ್ನು ಹೊಂದಿದ್ದರೆ ಇದನ್ನು ಒಂದು ಅಂಶದ ಬಹುಪದ ಡಿವೈಡೆಡ್ ಬೈ ಛೇದ ಮತ್ತು ಸಮೀಕರಣ ನಲ್ಲಿ ತೋರಿಸಿರುವಂತೆ ನೀವು ಛೇದವನ್ನು ಹೊಂದಬಹುದು ಛೇದದ ಬಹುಪದವು sp1sp2spn ಅಂಶಗಳ ಉತ್ಪನ್ನದ ರೂಪದಲ್ಲಿದೆ ನಂತರ ನೀವು ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಕಂಡುಹಿಡಿಯಲು ಸರಳ ಧ್ರುವ ವಿಧಾನವನ್ನು ಬಳಸಬಹುದು ಈಗ p1 p2 ಮತ್ತು pn ಯಾವುವು ಆದ್ದರಿಂದ ಇವು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಕಾರ್ಯದ ಸರಳ ಧ್ರುವಗಳಾಗಿವೆ ಈಗ ಈ ಧ್ರುವಗಳು ವಿಭಿನ್ನವಾಗಿವೆ ಈಗ N ನ ಮಟ್ಟವು D ಮಟ್ಟಕ್ಕಿಂತ ಕಡಿಮೆ ಇದೆ ಎಂದು ನಾವು ಊಹಿಸಿದರೆ ಅಂದರೆ ಛೇದದಲ್ಲಿನ s ನ ಅತ್ಯಧಿಕ ಮಟ್ಟವು ಅಂಶದಲ್ಲಿನ s ನ ಅತ್ಯುನ್ನತ ಮಟ್ಟಕ್ಕಿಂತ ದೊಡ್ಡದಾಗಿದೆ ಎಂದು ನಾವು ಪಾರ್ಷಿಯಲ್ ಫ್ರ್ಯಾಕ್ಷನ್ ವಿಸ್ತರಣೆ ವಿಧಾನವನ್ನು ಅನ್ವಯಿಸಿ ಲ್ಯಾಪ್ಲೇಸ್ ರೂಪಾಂತರವನ್ನು ವಿಭಜಿಸಬಹುದು ಇದನ್ನು ಹಿಂದಿನ ಸಮೀಕರಣದಲ್ಲಿ ತೋರಿಸಲಾಗಿದೆ ಆದ್ದರಿಂದ ಇದು ಲ್ಯಾಪ್ಲೇಸ್ ರೂಪಾಂತರವಾಗಿದೆ ಮತ್ತು ನಾವು ಅದನ್ನು ವಿಭಜಿಸಲು ಬಯಸುತ್ತೇವೆ ಹೇಗೆ ವಿಭಜಿಸುತ್ತೇವೆ ನಾವು ಈ ಕಾರ್ಯವನ್ನು Fsk1sp1 k2sp2 knspnನಂತಹ ವಿಭಜಿಸಿದ ಪದಗಳಾಗಿ ಪ್ರತಿನಿಧಿಸಬಹುದು ಅಲ್ಲಿ ವಿಸ್ತರಣೆ ಗುಣಾಂಕ k1 k2 kn ಗಳನ್ನು F ನ ರೆಸಿಡ್ಯೂಸ್ ಎಂದು ಕರೆಯಲಾಗುತ್ತದೆ ಈಗ ವಿಸ್ತರಣೆ ಗುಣಾಂಕಗಳ ಈ ಮೌಲ್ಯಗಳನ್ನು ನೀವು ಕಂಡುಕೊಳ್ಳುವ ಹಲವು ಮಾರ್ಗಗಳಿವೆ ಒಂದು ಅತ್ಯಂತ ಜನಪ್ರಿಯ ತಂತ್ರವೆಂದರೆ ರೆಸಿಡ್ಯೂ ವಿಧಾನ ಈಗ ಇದರಲ್ಲಿ ನಾವು ಏನು ಮಾಡುತ್ತೇವೆ ನಾವು ಎರಡೂ ಬದಿಗಳನ್ನು s ಪ್ಲಸ್ p1 ನಿಂದ ಗುಣಿಸುತ್ತೇವೆ ಆದ್ದರಿಂದ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ನ ಅಭಿವ್ಯಕ್ತಿಯನ್ನು ನೀವು ನೋಡಿದರೆ ಅದನ್ನು ನಾವು ವಿವಿಧ ಪದಗಳಾಗಿ ವಿಭಜಿಸುತ್ತೇವೆ ಇದರಿಂದ ನೀವು ಅದನ್ನು ಪರಿಹರಿಸಬಹುದು ಮೊದಲ ಪದವು s p1 ಛೇದವನ್ನು ಹೊಂದಿದೆ ಆದ್ದರಿಂದ ನಾವು ಮೊದಲು ಏನು ಮಾಡುತ್ತೇವೆ ನಾವು ಎರಡೂ ಬದಿಯನ್ನು s p1ಯಿಂದ ಗುಣಿಸುತ್ತೇವೆ ಆದ್ದರಿಂದ ನೀವು ಗುಣಿಸಿದಾಗ ಇದು sp1Fsk1sp1k2sp2sp1knspn ಆಗುತ್ತದೆ ಈಗ ನೀವು ಎರಡೂ ಬದಿಗಳಲ್ಲಿ s −p1 ಮೌಲ್ಯವನ್ನು ಹೊಂದಿಸಿದರೆ k1 ಅನ್ನು ಹೊರತುಪಡಿಸಿ ಬಲಭಾಗದ ಪದಗಳು ಸೊನ್ನೆ ಆಗುತ್ತವೆ ಆದ್ದರಿಂದ ನೀವು sp1Fs|s p1k1 ಎಂದು ಸರಳವಾಗಿ ಹೇಳಬಹುದು ಇದರ ಸಂಪೂರ್ಣ ಉತ್ಪನ್ನವನ್ನು s −p1 ನಲ್ಲಿ ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ನೀವು ಪರಿಹರಿಸಿದಾಗ ನೀವು k1 ಮೌಲ್ಯವನ್ನು ಪಡೆಯುತ್ತೀರಿ ಆದ್ದರಿಂದ ಈಗ ಹೆಚ್ಚು ಸಾಮಾನ್ಯ ರೂಪದಲ್ಲಿ ನೀವು ಯಾವುದೇ ಅಂಶಕ್ಕಾಗಿ ಸರಳವಾಗಿ kispiFs|s pi ಎಂದು ಬರೆಯಬಹುದು ಆದ್ದರಿಂದ ಇದು ನಿಮಗೆ ki ಎಂಬ ಸ್ಥಿರ ಪದದ ಮೌಲ್ಯವನ್ನು ನೀಡುತ್ತದೆ ಈಗ ಈ ನಿರ್ದಿಷ್ಟ ಲಕ್ಷಣವನ್ನು 'ಹೆವಿಸೈಡ್ ಪ್ರಮೇಯ' ಎಂದು ಕರೆಯಲಾಗುತ್ತದೆ ಈಗ ki ಯ ಮೌಲ್ಯವು ತಿಳಿದ ನಂತರ F ಗಳಿಗೆ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ನಾವು ಸುಲಭವಾಗಿ ಕಂಡುಹಿಡಿಯಬಹುದು ಏಕೆಂದರೆ ಅದು ಈ ರೂಪದಲ್ಲಿ ವಿಭಜನೆಯಾಗಿದೆ ಎಂದು ಈಗ ನಮಗೆ ತಿಳಿದಿದೆ ಈಗ ನೀವು ಇದನ್ನು ನೋಡಿದರೆ ಇದು k1e p1t ಯ ಲ್ಯಾಪ್ಲೇಸ್ ರೂಪಾಂತರವನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಇದು ಆವರ್ತನ ಶಿಫ್ಟ್ ಲಕ್ಷಣವಲ್ಲದೆ ಮತ್ತೇನಲ್ಲ ಆದ್ದರಿಂದ ನೀವು ಆವರ್ತನ ಶಿಫ್ಟ್ ಲಕ್ಷಣವನ್ನು ನೆನಪಿಸಿಕೊಂಡರೆ ಮೊದಲ ಪದದ ವಿಲೋಮ ಲ್ಯಾಪ್ಲೇಸ್ ರೂಪಾಂತರದ ಮೌಲ್ಯವನ್ನು ನೀವು ಸರಳವಾಗಿ ಕಂಡುಹಿಡಿಯಬಹುದು ಆದ್ದರಿಂದ ಇದು k1e p1t ಆಗುತ್ತದೆ ಮತ್ತು ಅದೇ ರೀತಿ ಇತರ ಸಮಯಗಳಲ್ಲಿಯೂ ನೀವು ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಕಂಡುಹಿಡಿಯಬಹುದು ಆದ್ದರಿಂದ ಅಂತಿಮವಾಗಿ ನೀವು ಎಲ್ಲವನ್ನೂ ಕ್ಲಬ್ ಮಾಡಿದಾಗ F ಕ್ರಿಯೆಯ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ನೀವು ಪಡೆಯುತ್ತೀರಿ ಅಂದರೆ F ನ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವು ftk1e p1tk2e p2t kne pnt ಆಗಿದೆ ಈಗ ಎರಡನೆಯ ಸ್ಥಿತಿ ಎಂದರೆ ನೀವು ಪುನರಾವರ್ತಿತ ಧ್ರುವಗಳನ್ನು ಹೊಂದಿರುವಾಗ ಅಂದರೆ F ನ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ವು s −p ನಲ್ಲಿ n ಪುನರಾವರ್ತಿತ ಧ್ರುವಗಳನ್ನು ಹೊಂದಿದ್ದರೆ ನೀವು ಏನು ಬರೆಯಬಹುದು ನೀವು ಸರಳವಾಗಿ Fsknspn kn 1spn 1k2sp2k1sp1F1s ಎಂದು ಬರೆಯಬಹುದು ಕೊನೆಯ F1s Fs ನ ಉಳಿದ ಭಾಗವಾಗಿದೆ ಇದು s −p ನಲ್ಲಿ ಧ್ರುವವನ್ನು ಹೊಂದಿರುವುದಿಲ್ಲ ಇದು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ನ ಉಳಿದ ಭಾಗವಾಗಿದೆ ಇದನ್ನು ಈ ರೂಪದಲ್ಲಿ ಪ್ರತಿನಿಧಿಸಲಾಗುವುದಿಲ್ಲ ಈಗ ನಾವು ಹಿಂದಿನ ಸ್ಥಿತಿಯಲ್ಲಿ ಮಾಡಿದಂತೆ ಇಲ್ಲಿ ಸಹ ನಾವು kn ನ ಮೌಲ್ಯವನ್ನು ಕಂಡುಹಿಡಿಯಬಹುದು ಆದ್ದರಿಂದ kn ಅನ್ನು knspnF|s p ಎಂದು ನೀಡಲಾಗುತ್ತದೆ ಈಗ kn−1 ರ ಮೌಲ್ಯವನ್ನು ಹೇಗೆ ಕಂಡುಹಿಡಿಯುವುದು kn−1 ರ ಮೌಲ್ಯವನ್ನು ಕಂಡುಹಿಡಿಯಲು ನಾವು ಹಿಂದಿನ ಸಂದರ್ಭದಲ್ಲಿ ಮಾಡಿದಂತೆ ಪ್ರತಿ ಪದವನ್ನು s pn ನಿಂದ ಗುಣಿಸಬೇಕು ಈಗ ಈ ಸಂದರ್ಭದಲ್ಲಿ ನೀವು kn ಅನ್ನು ಸ್ಥಿರ ಪದವಾಗಿ ಹೊಂದಿರುತ್ತೀರಿ ಆದರೆ ನಾವು kn 1 ಅನ್ನು ಕಂಡುಹಿಡಿಯಬೇಕು ಏಕೆಂದರೆ kn ನಾವು ಈಗಾಗಲೇ ಲೆಕ್ಕ ಹಾಕಿದ್ದೇವೆ ಆದ್ದರಿಂದ ನಾವು ಏನು ಮಾಡಬಹುದು ನೀವು ಸಂಪೂರ್ಣ ಅಭಿವ್ಯಕ್ತಿಯನ್ನು ಡಿಫರೆಂಶಿಯೆಟ್ ಮಾಡಿದರೆ ನಾವು kn ಅನ್ನು ಪಡೆಯಬಹುದು ಆದ್ದರಿಂದ ನಾವು kn 1ddsspnF|s p ಅನ್ನು ಪಡೆಯುತ್ತೇವೆ ಅದೇ ರೀತಿ ಇತರವುಗಳಿಗೂ ನೀವು kn 212 d2ds2spnF|s pಅನ್ನು ಪಡೆಯುತ್ತೀರ m ನೇ ಪದವು kn m1m dmdsmspnF|s p ಆಗುತ್ತದೆ ಆದ್ದರಿಂದ ಈಗ ನಿಮ್ಮ ಕೈಯಲ್ಲಿ ಎಲ್ಲಾ ಸ್ಥಿರಾಂಕಗಳಿವೆ ಈಗ ನೀವು ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ನೆನಪಿಸಿಕೊಂಡರೆL 11santn 1e atn 1 ಆಗಿರುತ್ತದೆ ಆವರ್ತನ ಡಿಫರೆನ್ಸಿಯೇಶನ್ ಲಕ್ಷಣದ ಸಹಾಯದಿಂದ ನೀವು 1san ನ ವಿಲೋಮ ಲ್ಯಾಪ್ಲೇಸ್ ರೂಪಾಂತರದ ಮೌಲ್ಯವನ್ನು ಕಂಡುಹಿಡಿಯಬಹುದು ಆದ್ದರಿಂದ ನೀವು ಪ್ರತ್ಯೇಕ ಪದಗಳನ್ನು ಒಟ್ಟುಗೂಡಿಸಿದರೆ ಮೊದಲನೆಯ ಪದಕ್ಕೆ ನೀವು ಸರಳವಾಗಿ k1e pt ಅನ್ನು ಬರೆಯಬಹುದು ಎರಡನೆಯ ಪದಕ್ಕೆ ನೀವುk2t e ptಅನ್ನು ಬರೆಯಬಹುದು ಮತ್ತು ಮೂರನೆಯ ಪದಕ್ಕೆ ಇದೇ ರೀತಿ ನೀವುk32 t2 e pt ಮತ್ತು ಹೀಗೆ ಬರೆಯಬಹುದು ಆದ್ದರಿಂದ k ನೇ ಪದಕ್ಕೆ n ನೇ ಅವಧಿಗೆ ನೀವುkn 1 tn 1e ptಪ್ಲಸ್ f1t ಅನ್ನು ಬರೆಯುತ್ತೀರಿ ಅದು F1sಎಂಬ ಕ್ರಿಯೆಯ ರಿಮೈಂಡರ್ನ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ಆದ್ದರಿಂದ ಈ ರೀತಿಯಲ್ಲಿ ನೀವು ವಿಲೋಮ ಲ್ಯಾಪ್ಲೇಸ್ ರೂಪಾಂತರ ಅಥವಾ ft ಕಾರ್ಯವನ್ನು ಕಂಡುಹಿಡಿಯಬಹುದು ಈಗ ನಾವು ಮೂರನೆಯ ಸಂದರ್ಭವನ್ನು ಹೊಂದಿದ್ದೇವೆ ಅಲ್ಲಿ ನಾವು ಸಂಕೀರ್ಣ ಧ್ರುವಗಳನ್ನು ಹೊಂದಿದ್ದೇವೆ ಈಗ ಸಂಕೀರ್ಣ ಧ್ರುವಗಳ ಜೋಡಿ ಸರಳವಾಗಿದೆ ಅದನ್ನು ಪುನರಾವರ್ತಿಸದಿದ್ದರೆ ಮತ್ತು ಅದನ್ನು ಪುನರಾವರ್ತಿಸಿದರೆ ಸಂಕೀರ್ಣ ಧ್ರುವಗಳು ಎರಡು ಅಥವಾ ಬಹು ಧ್ರುವಗಳನ್ನು ಹೊಂದಿರುತ್ತವೆ ಈಗ ಸರಳವಾದ ಸಂಕೀರ್ಣ ಧ್ರುವಗಳನ್ನು ನಾವು ಸರಳ ನೈಜ ಧ್ರುವಗಳನ್ನು ನಿರ್ವಹಿಸುವ ರೀತಿಯಲ್ಲಿಯೇ ನಿರ್ವಹಿಸಬಹುದು ಆದರೆ ನಾವು ಸಂಕೀರ್ಣ ಬೀಜಗಣಿತವನ್ನು ಒಳಗೊಂಡಿರುವುದರಿಂದ ಫಲಿತಾಂಶವು ಸ್ವಲ್ಪ ತೊಡಕಾಗಿರಬಹುದು ಆದ್ದರಿಂದ ನಾವು ಸಂಕೀರ್ಣ ಧ್ರುವಗಳನ್ನು ಹೊಂದಿದ್ದರೆ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಕಂಡುಹಿಡಿಯಲು ನಾವು ಪರ್ಯಾಯ ವಿಧಾನವನ್ನು ಬಳಸುತ್ತೇವೆ ಆದ್ದರಿಂದ ವಿಧಾನವು ಚೌಕವನ್ನು ಪೂರ್ಣಗೊಳಿಸುವುದು ಎಂದು ಕರೆಯಲ್ಪಡುವ ವಿಧಾನವಾಗಿದೆ ಈಗ ಇದರ ಅರ್ಥವೇನು ಛೇದದಲ್ಲಿರುವ ಪ್ರತಿ ಸಂಕೀರ್ಣ ಧ್ರುವ ಜೋಡಿಯನ್ನು s α2 β2 ನಂತಹ ಸಂಪೂರ್ಣ ಸ್ಕ್ವೇರ್ ಆಗಿ ವ್ಯಕ್ತಪಡಿಸುವ ಕಲ್ಪನೆ ಇದು ಆದ್ದರಿಂದ ನಾವು ಛೇದದಲ್ಲಿ ಏನೇ ಹೊಂದಿರಲಿ ನಾವು ಅವುಗಳನ್ನು ಸಂಪೂರ್ಣ ಸ್ಕ್ವೇರ್ ಪ್ಲಸ್ ಛೇದದಲ್ಲಿ ಉಳಿದ ಪದಗಳ ಗುಂಪಾಗಿ ಪ್ರತಿನಿಧಿಸಬಹುದು ನಂತರ ನಾವು F ಕ್ರಿಯೆಯ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಸುಲಭವಾಗಿ ಕಾಣಬಹುದು ಇದರ ಅರ್ಥವೇನು ಅಂದರೆ ನಾವು ಅದನ್ನು ಹೇಗೆ ಪರಿಹರಿಸಬಹುದು ನಾವು ಒಂದು ಸರಳ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇದರಿಂದಾಗಿ ನಾವು ಈ ರೀತಿಯ ಸ್ಥಿತಿಯಲ್ಲಿ ಹೇಗೆ ಮುಂದುವರಿಯಬಹುದು ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬಹುದು N ಮತ್ತು D ಯಾವಾಗಲೂ ನಿಜವಾದ ಗುಣಾಂಕಗಳನ್ನು ಹೊಂದಿರುವುದರಿಂದ ನೈಜ ಗುಣಾಂಕಗಳನ್ನು ಹೊಂದಿರುವ ಬಹುಪದದ ಸಂಕೀರ್ಣ ವರ್ಗಗಳು ಯಾವಾಗಲೂ ಸಂಯುಕ್ತ ಜೋಡಿಗಳಲ್ಲಿ ಸಂಭವಿಸುತ್ತವೆ ಆದ್ದರಿಂದ ನಾವು ಇದನ್ನು ನೆನಪಿನಲ್ಲಿಟ್ಟುಕೊಂಡು ವಿಲೋಮ ಲ್ಯಾಪ್ಲೇಸ್ ರೂಪಾಂತರ F ಅನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ವಿಲೋಮ ಲ್ಯಾಪ್ಲೇಸ್ ರೂಪಾಂತರ F ಅನ್ನು ನಿಮಗೆ ನೀಡಲಾಗಿದೆ ಮತ್ತು ಅದರ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಕಂಡುಹಿಡಿಯಲು ನೀವು ಬಯಸುತ್ತೀರಿ ಎಂದು ಭಾವಿಸೋಣ F ಅನ್ನು ಎರಡು ಭಾಗಗಳಾಗಿ ವಿಭಜಿಸಬಹುದು ಮೊದಲನೆಯದು FsA1sA2s2asbF1 ಆಗಿದೆ ಅಲ್ಲಿ ನೀವು ಯಾವುದೇ ಸಂಕೀರ್ಣ ಧ್ರುವಗಳನ್ನು ಹೊಂದಿಲ್ಲ ಆದ್ದರಿಂದ F1 Fನ ಉಳಿದ ಭಾಗವಾಗಿದೆ ಇದು ಜೋಡಿ ಸಂಕೀರ್ಣ ಧ್ರುವಗಳನ್ನು ಹೊಂದಿರುವುದಿಲ್ಲ ಈಗ ನೀವು ಮುಂದೆ ಏನು ಮಾಡಬೇಕು ಛೇದದಲ್ಲಿ ನೀವು s2asb ಪದವನ್ನು ಹೊಂದಿದ್ದೀರಿ ನೀವು ಛೇದದಲ್ಲಿ ಸ್ಕ್ವೇರ್ಅನ್ನು ಪೂರ್ಣಗೊಳಿಸಬೇಕಾಗಿದೆ ಆದ್ದರಿಂದ ನಾವು ಬಹುಪದದಲ್ಲಿ ಕೆಲವು ಪದಗಳನ್ನು ಸೇರಿಸುತ್ತೇವೆ ಮತ್ತು ಅವುಗಳಲ್ಲಿ ಕೆಲವನ್ನು ಬಹುಪದದಲ್ಲಿ ಕಳೆಯುತ್ತೇವೆ ಮತ್ತು ಅದು s22αs22ನಂತೆ ಕಾಣುವ ರೀತಿಯಲ್ಲಿ ಮರುಹೊಂದಿಸುತ್ತೇವೆ ಆದ್ದರಿಂದ ನೀವು ಬಹುಪದವನ್ನು ಮರುಹೊಂದಿಸಲು ಸಾಧ್ಯವಾದರೆ ಈ ನಿರ್ದಿಷ್ಟ ಬಹುಪದವನ್ನು sα22 ಎಂದು ನಿರೂಪಿಸಬಹುದು ಎಂದು ನೀವು ಸರಳವಾಗಿ ಹೇಳಬಹುದು ಅದೇ ರೀತಿ ಅಂಶದಲ್ಲೂ ಸಹ ನೀವು ಬಹುಪದವನ್ನು A1sA2A1sαB1 ರೀತಿಯಲ್ಲಿ ಜೋಡಿಸಬಹುದು ಆದ್ದರಿಂದ ನೀವು ಅಂಶ ಮತ್ತು ಛೇದವನ್ನು ಮರುಹೊಂದಿಸಿದಾಗ ನೀವು ಏನು ಪಡೆಯುತ್ತೀರಿ ನೀವು ಕೇವಲFsA1sαsα22B1sα22F1s ಕಾರ್ಯವನ್ನು ಪ್ರತಿನಿಧಿಸಬಹುದು ಈಗ ನೀವು ಮೊದಲ ಪದವನ್ನು ನೋಡಿದರೆ ನಾವು ಲ್ಯಾಪ್ಲೇಸ್ ರೂಪಾಂತರದ ಬಗ್ಗೆ ಚರ್ಚಿಸುತ್ತಿರುವಾಗ ನಿಮಗೆ ನೆನಪಿದ್ದರೆ cos wt ⇔ss2w2 ಎಂದು ನಾವು ಚರ್ಚಿಸಿದ್ದೇವೆ ಆದ್ದರಿಂದ cos wt ಗಾಗಿ ಆ ಅಭಿವ್ಯಕ್ತಿಯನ್ನು ಬಳಸುವುದರಿಂದ ನೀವು ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಕಂಡುಹಿಡಿಯಬಹುದು ಏಕೆಂದರೆ ನೀವು ಈ ಅಭಿವ್ಯಕ್ತಿಯನ್ನು ನೋಡಿದರೆ ಇದು ಆವರ್ತನ ಶಿಫ್ಟ್ ಲಕ್ಷಣ ಮತ್ತು cos βt ಪದವನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ನೀವು ಸರಳವಾಗಿ ಏನು ಬರೆಯಬಹುದು ಎಂದರೆ ಇದರ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವು A1e αtಆಗಿರುತ್ತದೆ ಏಕೆಂದರೆ ಇಲ್ಲಿ ನಿಮಗೆ sα ಇದೆ ನಾವು ಆವರ್ತನ ಶಿಫ್ಟ್ ಲಕ್ಷಣವನ್ನು ಬಳಸುತ್ತೇವೆ ಮತ್ತು ಅದು A1e αtcos βt ಎಂದು ನೀವು ಹೇಳುತ್ತೀರಿ ಅಂತೆಯೇ ಈ ಸಂದರ್ಭಕ್ಕೂ ನೀವು A2e αtsin βt ಅನ್ನು ಬರೆಯಬಹುದು ಏಕೆಂದರೆ ಇಲ್ಲಿ ಸಹ ಈ ನಿರ್ದಿಷ್ಟ ವಿಭಾಗವು sin βtಯ ಲ್ಯಾಪ್ಲೇಸ್ ರೂಪಾಂತರ ಮತ್ತು ಆವರ್ತನ ಬದಲಾವಣೆಯ ಹೊರತಾಗಿ ಏನೂ ಅಲ್ಲ ಎಂದು ನೀವು ನೋಡುತ್ತೀರಿ ಏಕೆಂದರೆ ಇಲ್ಲಿ ನೀವು sα ಅನ್ನು ಹೊಂದಿದ್ದೀರಿ ಆದ್ದರಿಂದ ನೀವು ಸರಳವಾಗಿ A2e αtsin βtf1 ಅನ್ನು ಬರೆಯುತ್ತೀರಿ ಇದು F1sನ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ಆದ್ದರಿಂದ ನೀವು ಸಂಕೀರ್ಣ ಧ್ರುವಗಳನ್ನು ಹೊಂದಿರುವಾಗ ನೀವು ಅಭಿವ್ಯಕ್ತಿಗಳನ್ನು ನಿರ್ದಿಷ್ಟ ಶೈಲಿಯಲ್ಲಿ ಜೋಡಿಸಬಹುದಾದ ರೀತಿಯಲ್ಲಿ ಮರುಹೊಂದಿಸಬಹುದು ನಂತರ ನೀವು ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಆದ್ದರಿಂದ ಧ್ರುವವು ಸರಳ ಪುನರಾವರ್ತಿತ ಅಥವಾ ಸಂಕೀರ್ಣವಾಗಿದ್ದರೂ ಅಭಿವ್ಯಕ್ತಿ ಹುಡುಕುವಲ್ಲಿ ಯಾವಾಗಲೂ ಬಳಸಬಹುದಾದ ಸಾಮಾನ್ಯ ವಿಧಾನವೆಂದರೆ ಬೀಜಗಣಿತದ ವಿಧಾನ ಇದರರ್ಥ ಬೀಜಗಣಿತದಲ್ಲಿ ಏನೇ ಮಾಡಿದ್ದರೂ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ನ ಯಾವುದೇ ಸಂದರ್ಭದಲ್ಲಿ ನಾವು ಇಲ್ಲಿಯವರೆಗೆ ಚರ್ಚಿಸಿದ ಸ್ಥಿರವಾದ ಅಂಶಗಳನ್ನು ಕಂಡುಹಿಡಿಯಲು ನೀವು ಬಯಸಿದರೆ ಅದನ್ನು ಇಲ್ಲಿಯೂ ಸಹ ಅನ್ವಯಿಸಬಹುದಾಗಿದೆ ಆದ್ದರಿಂದ ಈ ಪರಿಕಲ್ಪನೆಗಳನ್ನು ಒಂದು ಉದಾಹರಣೆಯ ಸಹಾಯದೊಂದಿಗೆ ನಾವು ಅರ್ಥಮಾಡಿಕೊಳ್ಳೋಣ ಇದರಿಂದಾಗಿ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಕಂಡುಹಿಡಿಯುವುದರೊಂದಿಗೆ ಹೇಗೆ ಮುಂದುವರಿಯುವುದು ಎಂಬುದರ ಕುರಿತು ನೀವು ಹೆಚ್ಚು ಸ್ಪಷ್ಟವಾಗಿರುತ್ತೀರಿ ನಮಗೆ ಲ್ಯಾಪ್ಲೇಸ್ ರೂಪಾಂತರ Fss212ss2s3ಅನ್ನು ನೀಡಲಾಗಿದೆ ಆದ್ದರಿಂದ ಇಲ್ಲಿ ನೀವು ಛೇದದಲ್ಲಿ ನೋಡಬಹುದು ನೀವು ಎಲ್ಲಾ ಮೂರು ಧ್ರುವಗಳನ್ನು ಸ್ಪಷ್ಟವಾಗಿ ಗುರುತಿಸಬಹುದು ಅಂದರೆ ಧ್ರುವಗಳು s ಸೊನ್ನೆಗೆ ಸಮನಾಗಿರುವಲ್ಲಿ s ಮೈನಸ್ 2ಗೆ ಸಮನಾಗಿರುವಲ್ಲಿ s ಮೈನಸ್ 3 ಗೆ ಸಮಾನಾಗಿರುವಲ್ಲಿ ಇವೆ ಆದ್ದರಿಂದ ಈ ಅಭಿವ್ಯಕ್ತಿಯನ್ನು s212ss2S3AsBs2Cs3 ಆಗಿ ಪ್ರತಿನಿಧಿಸಬಹುದು ಈಗ ಮುಂದಿನ ಕಾರ್ಯವೆಂದರೆ A B C ಎಂಬ ಅಜ್ಞಾತ ಸ್ಥಿರಾಂಕಗಳ ಮೌಲ್ಯವನ್ನು ನೀವು ಕಂಡುಹಿಡಿಯಬೇಕು ಆದ್ದರಿಂದ ನಾವು ಈಗ ಚರ್ಚಿಸಿದ ಶೇಷ ವಿಧಾನವನ್ನು ನಾವು ಬಳಸಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಮೊದಲು ಲ್ಯಾಪ್ಲೇಸ್ ರೂಪಾಂತರವನ್ನು s ನೊಂದಿಗೆ ಗುಣಿಸುತ್ತೇವೆ ಮತ್ತು ಅದನ್ನು s ಸೊನ್ನೆಗೆ ಸಮನಾಗಿ ನಿರೂಪಿಸುತ್ತೇವೆ AsFs|s0s212s2s3|s012232 Bs2Fs|s 2s212ss3|s 2412 8 Cs3Fs|s 3s212ss2|s 39127 ಆದ್ದರಿಂದ ಇದರೊಂದಿಗೆ ನೀವು ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಮತ್ತೊಂದು ವಿಧಾನವೆಂದರೆ ನೀವು ಸರಳ ಬೀಜಗಣಿತ ವಿಧಾನವನ್ನು ಬಳಸಬಹುದು ಇದನ್ನು ನೀವು ಸಾಮಾನ್ಯವಾಗಿ ಸಾಮಾನ್ಯ ಅಭಿವ್ಯಕ್ತಿಗಳನ್ನು ಪರಿಹರಿಸಲು ಬಳಸುತ್ತೀರಿ ಆದ್ದರಿಂದ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಕಂಡುಹಿಡಿಯಲು ನಾವು ಆ ತಂತ್ರಗಳನ್ನು ಇಲ್ಲಿ ಅನ್ವಯಿಸುತ್ತೇವೆ ಆದ್ದರಿಂದ ನಾವು ಏನು ಮಾಡಬಹುದು ನಾವು ಎರಡೂ ಬದಿಗಳನ್ನುss 2s 3 ನಿಂದ ಗುಣಿಸಬಹುದು ಆದ್ದರಿಂದ ನಾವು ಏನು ಪಡೆಯುತ್ತೇವೆ ಆದ್ದರಿಂದ ನೀವು ಇಲ್ಲಿ ಅಭಿವ್ಯಕ್ತಿಯನ್ನು ನೋಡಿದರೆ s212 ಅಂಶದಲ್ಲಿ ಮತ್ತು ಛೇದದಲ್ಲಿ ನಾವು s ಅನ್ನು ಹೊಂದಿದ್ದೇವೆ ಆದ್ದರಿಂದ ನೀವು ಎರಡೂ ಬದಿಗಳನ್ನು ಈ ಮೂಲಕ ಗುಣಿಸಿದರೆ ನೀವು ಏನು ಪಡೆಯುತ್ತೀರಿ ನೀವು s212As2s3Bss3Css2 ಎಂದು ಹೇಳುತ್ತೀರಿ ಆದ್ದರಿಂದ ನೀವು ಇಲ್ಲಿ ನೋಡಿದರೆ ನೀವು ಎರಡೂ ಬದಿಗಳನ್ನು ss 2s 3 ನಿಂದ ಗುಣಿಸಿದರೆ ನಿಮಗೆ ಏನು ಸಿಗುತ್ತದೆ ಛೇದಗಳು ರದ್ದುಗೊಳ್ಳುತ್ತವೆ ಮತ್ತು ನೀವು ಪಡೆಯುವ ಅಂಶವು s212As2s3Bss3Css2 ಆಗಿರುತ್ತದೆ ಆದ್ದರಿಂದ ಗುಣಾಕಾರದಿಂದ ನಾವು ಪಡೆದದ್ದು ಇದನ್ನೇ ಈಗ ನೀವು ಮುಂದೆ ಏನು ಮಾಡಬೇಕು ನೀವು ಕೇವಲ s ನ ಪವರ್ನಂತಹ ಗುಣಾಂಕಗಳನ್ನು ಸಮೀಕರಿಸಬೇಕು ಆದ್ದರಿಂದ ಸ್ಥಿರ ಪದಗಳಿಗಾಗಿ ನೀವು ಕೇವಲ ಸ್ಥಿರ ಪದಗಳನ್ನು ಸಮೀಕರಿಸಿದರೆ ನೀವು A 2 ರ ಮೌಲ್ಯವನ್ನು ಪಡೆಯುತ್ತೀರಿ ನೀವು s ಹೊಂದಿರುವ ಪದಗಳನ್ನು ಮಾತ್ರ ಸಮೀಕರಿಸಿದಾಗ ನೀವು ಅಭಿವ್ಯಕ್ತಿಯ ಮೌಲ್ಯವನ್ನು ಪಡೆಯುತ್ತೀರಿ ನೀವು 3B 2C −10 ಎಂಬ ಸಮೀಕರಣವನ್ನು ಪಡೆಯುತ್ತೀರಿ ಮತ್ತು ನೀವು s2 ನ ನಿಯಮಗಳನ್ನು ಸಮೀಕರಿಸಿದಾಗ ನೀವು B C −1 ಎಂಬ ಇನ್ನೊಂದು ಸಮೀಕರಣವನ್ನು ಪಡೆಯುತ್ತೀರಿ ಈಗ ನೀವು ಎರಡು ಸಮೀಕರಣಗಳನ್ನು ಮತ್ತು ಎರಡು ಅಜ್ಞಾತಗಳನ್ನು ಹೊಂದಿದ್ದೀರಿ ನೀವು ಪರಿಹರಿಸಬಹುದು ಮತ್ತು ನೀವು ಮತ್ತೆ ಮೌಲ್ಯವನ್ನು A 2 B −8 C 7 ಎಂದು ಪಡೆಯುತ್ತೀರಿ ಆದ್ದರಿಂದ ನೀವು ಈ ವಿಧಾನವನ್ನು ಅಥವಾ ನಾವು ಚರ್ಚಿಸಿದ ಹಿಂದಿನ ವಿಧಾನವಾದ ಶೇಷ ವಿಧಾನವನ್ನು ಬಳಸಿದರೆ ನೀವು ಅದೇ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮತ್ತು ಅಂತಿಮವಾಗಿ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ Fsಗಾಗಿ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಸರಳವಾಗಿ ವಿಭಜಿಸುವ ಮೂಲಕ ನೀವು ಪಡೆಯಬಹುದು Fs ನ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವು ft2ut 8e 2t7e 3t ಎಂದು ನೀವು ಸುಲಭವಾಗಿ ಹೇಳಬಹುದು ಸಮಯ t≥0 ಆಗಿದ್ದಾಗ ಏಕೆಂದರೆ ಇದು t≥0 ಗೆ ಅನ್ವಯಿಸುತ್ತದೆ ಆದ್ದರಿಂದ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಕಂಡುಹಿಡಿಯುವುದರೊಂದಿಗೆ ನೀವು ಹೇಗೆ ಮುಂದುವರಿಯಬಹುದು ಎಂಬುದನ್ನು ಈಗ ನೀವು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ಉಪನ್ಯಾಸವನ್ನು ಕೊನೆಗೊಳಿಸಬಹುದು ಅಲ್ಲಿ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಕಂಡುಹಿಡಿಯುವುದರೊಂದಿಗೆ ಹೇಗೆ ಮುಂದುವರಿಯುವುದು ಎಂಬುದರ ಕುರಿತು ನಾವು ಚರ್ಚಿಸಿದ್ದೇವೆ ಆದ್ದರಿಂದ ಮುಂದಿನ ವಾರ ನಾವು ವಿವಿಧ ಸರ್ಕ್ಯೂಟ್ಗಳನ್ನು ವಿಶ್ಲೇಷಿಸುವಲ್ಲಿ ಲ್ಯಾಪ್ಲೇಸ್ ರೂಪಾಂತರದ ಬಳಕೆಯನ್ನು ಮುಂದುವರಿಸುತ್ತೇವೆ ಆದ್ದರಿಂದ ನೆನಪಿಡಿ ನಾವು ಮೊದಲ ಕ್ರಮದ ಎರಡನೇ ಕ್ರಮದ ಸರ್ಕ್ಯೂಟ್ಗಳನ್ನು ಚರ್ಚಿಸಿದಾಗ ವಿವಿಧ ಎರಡನೇ ಕ್ರಮ ಮತ್ತು ಮೊದಲ ಕ್ರಮದ ಡಿಫರೆಂಶಿಯಲ್ ಸಮೀಕರಣಗಳು ಇರುವುದನ್ನು ನಾವು ನೋಡಿದ್ದೇವೆ ಅವುಗಳನ್ನು ಕೆಲವೊಮ್ಮೆ ಪರಿಹರಿಸಲು ಕಷ್ಟವಾಗುತ್ತದೆ ಆದ್ದರಿಂದ ನಾವು ಲ್ಯಾಪ್ಲೇಸ್ ರೂಪಾಂತರ ತಂತ್ರಗಳನ್ನು ಬಳಸುತ್ತೇವೆ ಮತ್ತು ಎರಡನೇ ಕ್ರಮ ಅಥವಾ ಮೊದಲ ಕ್ರಮದ ಸರ್ಕ್ಯೂಟ್ಗಳನ್ನು ನೋಡಿದಾಗ ಆ ರೀತಿಯ ಸಮೀಕರಣಗಳನ್ನು ನಾವು ಹೇಗೆ ಸುಲಭವಾಗಿ ಪರಿಹರಿಸಬಹುದು ಎಂದು ನೋಡುತ್ತೇವೆ ಧನ್ಯವಾದಗಳು